ಪ್ರಾಧ್ಯಾಪಕ ಪ್ರತಾಪ್ ಹರಿಡೋಸ್ ಪ್ರೊಫೆಸರ್ ಬಿ ಮುರ್ತಿಗೆ ಹಲೋ ಮತ್ತು ಸ್ವಾಗತ ಇಲ್ಲಿ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಕುರಿತು ಚರ್ಚೆಗಾಗಿ ಇಂದು ಸೇರಿದ್ದಾರೆ ಮದ್ರಾಸ್ ಐಐಟಿಯಲ್ಲಿನ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿದ್ದ ಪ್ರೊ ಮುರ್ತಿ ಅವರು ಅತ್ಯಂತ ಅಲಂಕೃತ ಲೋಹವಿಜ್ಞಾನಿಯಾಗಿದ್ದು ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ ಸೇರಿದಂತೆ ಅನೇಕ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಮತ್ತು ಹಲವಾರು ರಾಷ್ಟ್ರೀಯ ಅಕಾಡೆಮಿಗಳು ಮತ್ತು ಅನೇಕ ಅಂತರಾಷ್ಟ್ರೀಯ ಸಂಸ್ಥೆಗಳಲ್ಲೂ ಸಹ ಅವರು ಇದ್ದಾರೆ ಆದ್ದರಿಂದ ತಮ್ಮ ಸಂಶೋಧನೆಯ ಬಗ್ಗೆ ಚರ್ಚಿಸಲು ಸೇರಿದ್ದಾರೆ ಅವರ ಅನುಭವಗಳಲ್ಲಿ ಹೆಚ್ಚಿನ ಎಂಟ್ರೊಪಿ ಮಿಶ್ರಲೋಹಗಳು ಬೃಹತ್ ಲೋಹೀಯ ಲೋಹಗಳು ಮತ್ತು ಮುಂತಾದವುಗಳನ್ನು ಒಳಗೊಂಡಿದೆ ಆದ್ದರಿಂದ ಪರಿಚಯಗಳ ಈ ಮಾತುಗಳೊಂದಿಗೆ ನಾನು ಈ ಸಂದರ್ಶನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಮೂರ್ತಿ ಧನ್ಯವಾದಗಳು ಪ್ರತಾಪ್ ಪ್ರತಾಪ್ ಹರಿಡೋಸ್ ಹೌದು ಧನ್ಯವಾದಗಳು ಮೆಟೀರಿಯಲ್ಸ್ ಮತ್ತು ಎಂಜಿನಿಯರಿಂಗ್ನ ನಮ್ಮ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಏನು ನೋಡುವ ಸಾಧ್ಯತೆಯಿದೆ ಎಂದು ನೀವು ಯೋಚಿಸುವಿರಿ ಮೂರ್ತಿ ನಮ್ಮ ಇಲಾಖೆಯು ಮೂಲತಃ ಮಧ್ರಾಸ್ ಐಐಟಿ ಜೊತೆಗೆ ಮೆಟಲರ್ಜಿಯ ಇಲಾಖೆಯಾಗಿ 59 ರಲ್ಲಿ ಪ್ರಾರಂಭವಾಯಿತು ಆದ್ದರಿಂದ ಮೂಲಭೂತವಾಗಿ ಸಾಂಪ್ರದಾಯಿಕ ಮೆಟಲರ್ಜಿ ನೋಡುತ್ತಿರುವುದು ನಾನು ಸಾಂಪ್ರದಾಯಿಕ ಮೆಟಲರ್ಜಿ ಎಂದು ಹೇಳಿದಾಗ ವಿಶೇಷವಾಗಿ ಕ್ಯಾಸ್ಟಿಂಗ್ ಫಾರ್ಮಿಂಗ್ ಮತ್ತು ವೆಲ್ಡಿಂಗ್ ಎಂದು ಕರೆಯಲ್ಪಡುವ ಕೇಂದ್ರೀಕೃತವಾಗಿದೆ ಇವು ನಮ್ಮ ಇಲಾಖೆಯ 3 ಪ್ರಮುಖ ಪ್ರದೇಶಗಳಾಗಿವೆ ಅಲ್ಲದೆ ಆ ಪ್ರದೇಶದಲ್ಲಿನ ಕೆಲವು ತಜ್ಞರು ಇದ್ದರೂ ಅದರಲ್ಲಿ ಹೊರತೆಗೆಯುವ ಮೆಟಲರ್ಜಿ ಭಾಗವಾಗಿಲ್ಲ ಆದರೆ ಅದು ನಮ್ಮ ಇಲಾಖೆಯ ನೈಜ ಶಕ್ತಿಯಾಗಿಲ್ಲ ನಿರ್ದಿಷ್ಟವಾಗಿ ಹೇಳುವುದಾದರೆ ಚೆನ್ನೈನಲ್ಲಿ ಮತ್ತು ಸುತ್ತಮುತ್ತ ಹಲವಾರು ಉಕ್ಕಿನ ಗಿಡಗಳು ಇರುವುದಿಲ್ಲ ಮತ್ತು ಐಐಟಿಖರಗ್ಪುರ್ಗಳಂತಹ ಸ್ಥಳಗಳು ಅನೇಕ ಉಕ್ಕು ಸ್ಥಾವರಗಳಿಗೆ ತುಂಬಾ ಹತ್ತಿರದಲ್ಲಿದೆ ಆದ್ದರಿಂದ ನಮ್ಮ ವಿಭಾಗವು ಸಾಂಪ್ರದಾಯಿಕವಾಗಿ ಲೋಹ ರಚನೆ ವಸ್ತುಗಳನ್ನು ಹೇಗೆ ವಿರೂಪಗೊಳಿಸುವುದು ಮತ್ತು ನಂತರ ಅವುಗಳನ್ನು ಚೆಲ್ಲುವುದರ ಮೇಲೆ ಕೇಂದ್ರೀಕೃತವಾಗಿತ್ತು ಏಕೆಂದರೆ ಚೆನ್ನೈ ಮತ್ತು ಸುತ್ತಮುತ್ತಲಿನ ಸಾಕಷ್ಟು ಫೌಂಡರೀಗಳು ಮತ್ತು ವೆಲ್ಡಿಂಗ್ ಎಂದು ಕರೆಯಲ್ಪಡುವ ಕೇಂದ್ರ ಇರುವ ಕಾರಣ ಉದಾಹರಣೆಗೆ ಟ್ರೈಚಿಯಲ್ಲಿರುವ ವೆಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಐಐಟಿ ಮದ್ರಾಸ್ ಮೆಟಲರ್ಜಿ ಇಲಾಖೆಯಿಂದ ದೊಡ್ಡ ಪ್ರಮಾಣದವರೆಗೆ ಎಲ್ ಟಿ ಬಳಕೆಗೆ ಬಳಸಿಕೊಂಡಿತು ಆದ್ದರಿಂದ ತಯಾರಿಕೆಯ ಭಾಗವಾಗಿರುವ ಬೆಸುಗೆ ಆದ್ದರಿಂದ ನೀವು CASTING Welding ಮತ್ತು Forming ಇವು 3 ಪ್ರಮುಖ ತಯಾರಿಕಾ ಪ್ರಕ್ರಿಯೆಗಳು ಸಾಂಪ್ರದಾಯಿಕವಾಗಿ ಹಲವಾರು ವರ್ಷಗಳವರೆಗೆ ನಮ್ಮ ಇಲಾಖೆಯ ಮೂಲವಾಗಿದೆ ಹೇಳಬಹುದು ಪ್ರತಾಪ್ ಹರಿಡೋಸ್ ಸರಿ ನೋಡಿ ಮಹತ್ವಾಕಾಂಕ್ಷೆಯ ಸಂಶೋಧಕರು ಸೇರಿದಂತೆ ಸಾಮಾನ್ಯ ಪ್ರೇಕ್ಷಕರು ಸಂಪೂರ್ಣವಾಗಿ ತಿಳಿದಿರಬಾರದು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ವೆಲ್ಡಿಂಗ್ ಕಾಸ್ಟಿಂಗ್ ಮತ್ತು ಫಾರ್ಮಿಂಗ್ಗಳಂತಹ ಸಾಂಪ್ರದಾಯಿಕ ಪ್ರದೇಶಗಳ ಕುರಿತು ಮಾತನಾಡುವಾಗ ಇವುಗಳಲ್ಲಿ ಸಂಶೋಧನೆ ಎಷ್ಟು ಪ್ರಸ್ತುತವಾಗಿದೆ ಎಂದು ನಿಮಗೆ ತಿಳಿದಿರುವಂತೆ ಹಳೆಯ ಕ್ಷೇತ್ರಗಳು ಇಂದು ನಿಮಗೆ ತಿಳಿದಿವೆ ಮೂರ್ತಿ ಉದಾಹರಣೆಗೆ ನಿಮಗೆ ತಿಳಿದಿರುವ ವೆಲ್ಡಿಂಗ್ನ ಒಂದು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ವೆಲ್ಡಿಂಗ್ನಲ್ಲಿ ನಡೆಯುತ್ತಿರುವ ಅಗಾಧವಾದ ಸಂಶೋಧನೆ ಇದೆ ಉದಾಹರಣೆಗೆ ವಿಶಿಷ್ಟವಾದ ಸಾಂಪ್ರದಾಯಿಕ ಬೆಸುಗೆಯಲ್ಲಿನ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾಗಿದೆ ಜಂಟಿಯಾಗಿರುವ ತುಣುಕುಗಳು ಮತ್ತು ನಂತರ ಅವರನ್ನು ಸೇರ್ಪಡೆಗೊಳ್ಳಿ ಈ ಘನೀಕರಣ ಪ್ರಕ್ರಿಯೆಯಲ್ಲಿ ತೊಡಗಿರುವ ಕರಗುವಿಕೆ ಮತ್ತು ಎರಕದ ಕಾರಣದಿಂದಾಗಿ ಸೇರಿರುವ ವೆಲ್ಡ್ನಲ್ಲಿ ನಾನು ದೌರ್ಬಲ್ಯವನ್ನು ಹೇಳುತ್ತೇನೆ ಮತ್ತು ಹೆಚ್ಚಿನ ಎತ್ತರದ ತಾಪಮಾನಗಳಿಗೆ ಒಡ್ಡಿಕೊಳ್ಳಲು ಹಲವು ಜಂಟಿ ಅಪ್ಲಿಕೇಷನ್ಗಳನ್ನು ನೀವು ಅನುಮತಿಸಲಾಗುವುದಿಲ್ಲ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಬಂದ ಘನ ಸ್ಥಿತಿಯ ವೆಲ್ಡಿಂಗ್ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಜನರು ಘರ್ಷಣೆ ಬೆಸುಗೆ ಘರ್ಷಣೆ ಸ್ಟಿರ್ ಬೆಸುಗೆ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ 2 ತುಣುಕುಗಳ ಯಾವುದೇ ಅವಕಾಶವಿಲ್ಲದಿದ್ದಲ್ಲಿ ವೆಲ್ಡ್ ತುಣುಕುಗಳನ್ನು ನೀವು ಕರಗಿಸಿ ತಿಳಿದಿರುವಿರಿ ಮತ್ತು ಘನ ಸ್ಥಿತಿಯಲ್ಲಿ ಅವು ಸೇರಿಕೊಳ್ಳುತ್ತವೆ ಮತ್ತು ಅವುಗಳು ಈ ವಸ್ತುಗಳ ಅನೇಕ ಗುಣಗಳನ್ನು ಉಳಿಸಿಕೊಳ್ಳುತ್ತವೆ ಇದು ಘಟಕವು ನಿರ್ವಹಿಸಲು ಬಹಳ ಅವಶ್ಯಕವಾಗಿದೆ ಪರಿಣಾಮವಾಗಿ ಅನ್ವಯಗಳಲ್ಲಿ ಘನ ಸ್ಥಿತಿಯ ವೆಲ್ಡಿಂಗ್ ಅನ್ನು ತೆಗೆದುಕೊಂಡಿದೆ ಅಂತೆಯೇ ಸೇರುವಿಕೆಯು ಸರಳವಾದ ಬೆಸುಗೆ ಪ್ರಕ್ರಿಯೆಯಾಗಿರುವುದಿಲ್ಲ ಜನರು ಈಗ ಲೋಹಗಳು ಸರಿ ಪಾಲಿಮರ್ಗಳು ಸಿರಾಮಿಕ್ಸ್ ಸೆರಾಮಿಕ್ಸ್ನ ಲೋಹಗಳನ್ನು ಹೊಂದಿರುವ ಪಾಲಿಮರ್ಗಳನ್ನು ಸೇರುತ್ತಾರೆ ಆದ್ದರಿಂದ ಇದು ಸರಿ ಎಂದು ಅಗಾಧ ಸಂಶೋಧನಾ ಪ್ರದೇಶವಿದೆ ಅಂತೆಯೇ ಈಗ ನಾನು ರಚನೆ ಪ್ರದೇಶವಾಗಿ ಮಾಡಿದರೆ ಹೊಸ ರೂಪಿಸುವ ತಂತ್ರಜ್ಞಾನಗಳು ಬಂದಿವೆ ಉದಾಹರಣೆಗೆ ಹೈಡ್ರೊ ರಚನೆ ಹಾಳೆ ಲೋಹದ ರಚನೆಯು ಇತ್ತೀಚಿನ ಸಮಯಗಳಲ್ಲಿ ನಿಮಗೆ ತಿಳಿದಿದೆ ದೊಡ್ಡದಾಗಿದೆ ಉದಾಹರಣೆಗೆ ನಾನು ವಾಹನ ಕಾರ್ ದೇಹವನ್ನು ತೆಗೆದುಕೊಂಡರೆ ಈ ಜನರಿಗೆ ಸರಳವಾಗಿ ಬೆಸುಗೆ ಬದಲು ಮತ್ತು ಹಲವಾರು ತುಣುಕುಗಳನ್ನು ಸೇರ್ಪಡೆ ಮಾಡುವ ಬದಲು 1 ಏಕ ಶೀಟ್ ಮಾಡಲಾದ ಇಡೀ ಕಾರಿನ ದೇಹವನ್ನು ಹೊಂದಲು ಬಯಸುತ್ತೇನೆ ಹಾಗಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಲ್ಲಿ ಬಹಳಷ್ಟು ಸಂಶೋಧನೆಗಳು ಅಭಿವೃದ್ಧಿಗೆ ಹೋಗುತ್ತವೆ ವಸ್ತುಗಳ ಒಳಗೆ ಸ್ಟ್ರೆಚ್ಬಿಬಿಲಿಟಿ ಎಂದು ಕರೆಯಲ್ಪಡುವ ಮತ್ತು ಭೌತಿಕ ಲೋಹಶಾಸ್ತ್ರವು ಸಹ ಒಳಗಾಗುತ್ತದೆ ಲೋಹಗಳಿಗೆ ಅಂತಹ ವಿಸ್ತರಣೆಯನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಹೆಚ್ಚಿನ ವಿಸ್ತರಣೆಯನ್ನು ಹೊಂದಲು ಯಾವ ರೀತಿಯ ಹೊಸ ಮಿಶ್ರಲೋಹಗಳನ್ನು ಅಭಿವೃದ್ಧಿಪಡಿಸಬೇಕು ಹಾಗಾಗಿ ತೀವ್ರವಾದ ಪ್ಲ್ಯಾಸ್ಟಿಕ್ ವಿರೂಪತೆ ಎಂದು ಕರೆಯಲ್ಪಡುವ ಹೊಸ ಪ್ರದೇಶವನ್ನು ಒಳಗೊಂಡಂತೆ ರಚನೆಯಾಗುವುದು ಅಲ್ಲಿ ಜನರು ಈ ವಸ್ತುಗಳನ್ನು ತೀವ್ರವಾಗಿ ವಿರೂಪಗೊಳಿಸುವುದರ ಮೂಲಕ ವಸ್ತುಗಳ ಒಳಗೆ ಅಲ್ಟ್ರಾ ದಂಡ ಧಾನ್ಯಗಳ ಗಾತ್ರವನ್ನು ಸೃಷ್ಟಿಸಲು ಮತ್ತು ಗುಣಲಕ್ಷಣಗಳ ವರ್ಧನೆಯ ದೃಷ್ಟಿಯಿಂದ ವಿವಿಧ ಅನ್ವಯಿಕೆಗಳಿಗೆ ಅದನ್ನು ಬಳಸಲು ಬಯಸುತ್ತಾರೆ ಆದ್ದರಿಂದ ಈ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ನಡೆಯುತ್ತಿರುವ ಬಹಳಷ್ಟು ಕೆಲಸಗಳಿವೆ ಉದಾಹರಣೆಗೆ ಕಾಸ್ಟಿಂಗ್ನಂತಹ ಸರಳ ವಿಷಯ ಮೆಟಲ್ ಫೋಮ್ಗಳು ಎಂದು ಕರೆಯಲ್ಪಡುವುದನ್ನು ಜನರು ಈಗ ಅಭಿವೃದ್ಧಿಪಡಿಸುತ್ತಿದ್ದಾರೆ ಪ್ರತಾಪ್ ಹರಿಡೋಸ್ ಸರಿ ಮೂರ್ತಿ ಯಾವುದು ಬಹಳ ಉಪಯುಕ್ತವಾಗಿದೆ ಇದು ಸಾಂಪ್ರದಾಯಿಕ ಎರಕಹೊಯ್ದ ಪ್ರಕ್ರಿಯೆಯಾಗಿದ್ದು ಈ ಫೋಮ್ಗಳನ್ನು ಅಭಿವೃದ್ಧಿಪಡಿಸಲು ನೀವು ಕೆಲವು ಫೋಮಿಂಗ್ ಏಜೆಂಟ್ಗಳನ್ನು ಸೇರಿಸುತ್ತೀರಿ ಮತ್ತು ಏಕರೂಪವಾಗಿ ವಿತರಣೆ ಮಾಡಲಾದ ಕೋಶಗಳನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಎಂಬುದರ ಸಂಪೂರ್ಣ ತಂತ್ರಜ್ಞಾನವು ಒಂದು ದೊಡ್ಡ ಸವಾಲಾಗಿದೆ ಮತ್ತು ಅಲ್ಲಿ ಜನರು ಸಂಪೂರ್ಣ ಫೋಮ್ ಅನ್ನು 3D ನಲ್ಲಿ ನೋಡುವುದಕ್ಕಾಗಿ ಎಕ್ಸ್ ರೇ ಟೊಮೊಗ್ರಫಿಗಳಂತಹ ಹೊಸ ತಂತ್ರಜ್ಞಾನವನ್ನು ಬಳಸುತ್ತಿದ್ದಾರೆ ಮತ್ತು ಫೋಮ್ ಅನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತಾರೆ ಸರಿಯಾದ ಗುಣಲಕ್ಷಣಗಳನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಈ ಪ್ರದೇಶಗಳಲ್ಲಿ ಪ್ರತಿಯೊಂದರಲ್ಲೂ ಉದಾಹರಣೆಗೆ ಘನೀಕರಣವು ನಡೆಯುವುದರಿಂದ ಜನರು ಎರಕದ ಕಡೆಗೆ ನೋಡುತ್ತಿದ್ದಾರೆ ನ್ಯೂಟ್ರಾನ್ ಡಿಫ್ರಾಕ್ಷನ್ ಬಳಸಿಕೊಂಡು ಎರಕಹೊಯ್ದದಲ್ಲಿ ಯಾವ ರೀತಿಯ ಒತ್ತಡಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಹೃದಯ ಹರಿದು ಕರೆಯುವದನ್ನು ನಿಗ್ರಹಿಸಲು ನಾನು ಏನಾದರೂ ಮಾಡಬಹುದೇ ಎಂದು ನೋಡಲು ನಾನು ಪ್ರಯತ್ನಿಸುತ್ತೇನೆ ಎಂಜಿನ್ ಬ್ಲಾಕ್ಗಳು ಮತ್ತು ಪಿಸ್ಟನ್ಗಳು ಮತ್ತು ವಸ್ತುಗಳಂತೆಯೇ ಹಾರ್ಟ್ ಹರಿದುಬಂದಿದೆ ಜನರು ಅಭಿವೃದ್ಧಿಪಡಿಸುತ್ತಿರುವಾಗ ಅಭಿವೃದ್ಧಿ ಹೊಂದುತ್ತಿರುವ ಒತ್ತಡದ ಕಾರಣ ಜನರು ಘನೀಕರಣದ ಸಮಯದಲ್ಲಿ ಎದುರಾಗುವ ಸಮಸ್ಯೆಗಳಿವೆ ಆದ್ದರಿಂದ ಜನರು ಅವುಗಳನ್ನು ಅಧ್ಯಯನ ಮಾಡಲು ಮತ್ತು ಗುರುತಿಸಲು ಪ್ರಯತ್ನಿಸುವ ಆಧುನಿಕ ತಂತ್ರಗಳನ್ನು ಬಳಸುತ್ತಿದ್ದಾರೆ ನಾನು ಅದನ್ನು ಹೇಗೆ ನಿಯಂತ್ರಿಸಬಲ್ಲೆ ಪ್ರತಾಪ್ ಹರಿಡೋಸ್ ಸರಿ ಹಾಗಾಗಿ ಸಂಶೋಧನೆಯ ಈ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ನಿಯಮಗಳು ಸಾಂಪ್ರದಾಯಿಕ ಮತ್ತು ಪುರಾತನವಾಗಿ ಕಂಡುಬರಬಹುದು ಪ್ರೊಫೆಸರ್ ಬಿ ಪ್ರತಾಪ್ ಹರಿಡೋಸ್ ಆದರೆ ನಿಜವಾಗಿಯೂ ಆಧುನಿಕ ಚಟುವಟಿಕೆಗಳು ಸಾಕಷ್ಟು ಇವೆ ಪ್ರೊಫೆಸರ್ ಬಿ ಮುರ್ತಿ ನಿಜಕ್ಕೂ ಸಾಕಷ್ಟು ಆಧುನಿಕ ಚಟುವಟಿಕೆಗಳು ಇವೆ ಪ್ರತಾಪ್ ಹರಿಡೋಸ್ ಈ ಪ್ರದೇಶಗಳಲ್ಲಿ ಬಹಳಷ್ಟು ಸವಾಲುಗಳು ಮೂರ್ತಿ ಈ ಪ್ರತಿಯೊಂದು ಪ್ರದೇಶಗಳಲ್ಲಿನ ಸವಾಲುಗಳ ಬಹಳಷ್ಟು ಪ್ರತಾಪ್ ಹರಿಡೋಸ್ ಸರಿ ವಾಸ್ತವವಾಗಿ ವಸ್ತುಗಳು ತುಂಬಾ ದೊಡ್ಡದಾದ ಕ್ಷೇತ್ರವಾಗಿದ್ದು ನಂತರ ಪ್ರತಿಯೊಂದು ಕ್ಷೇತ್ರದ ಎಂಜಿನಿಯರಿಂಗ್ ಕ್ಷೇತ್ರವೂ ಅದರಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಜನರು ಕೇಂದ್ರೀಕರಿಸಿದ ಹೊಸ ಪ್ರದೇಶಗಳು ಇತ್ತೀಚೆಗೆ ಬಂದಿರುವ ಆಸಕ್ತಿದಾಯಕ ಪ್ರದೇಶಗಳು ದೊಡ್ಡ ಗುಂಪುಗಳು ಕಾರ್ಯನಿರ್ವಹಿಸುತ್ತಿವೆ ಪ್ರತಾಪ್ ಹರಿಡೋಸ್ ಸರಿ ಮೂರ್ತಿ ನೀವು ಸರಿಯಾಗಿ ಬದಿಯಲ್ಲಿರುವಂತೆ ನಾನು ಯಾವಾಗಲೂ ಜನರಿಗೆ ವಸ್ತುಗಳನ್ನು ಎಲ್ಲವನ್ನೂ ಬೆನ್ನೆಲುಬಾಗಿ ಹೇಳುತ್ತೇನೆ ವಸ್ತುಗಳಿಲ್ಲದೆ ನೀವು ಏನನ್ನೂ ಹೊಂದಿಲ್ಲ ವಾಸ್ತವವಾಗಿ ಈ ಜಗತ್ತಿನಲ್ಲಿರುವ ಎಲ್ಲವೂ ಆಧ್ಯಾತ್ಮಿಕ ಅಥವಾ ವಸ್ತುಗಳಾಗಿವೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ಆ ಮಟ್ಟಿಗೆ ವಸ್ತುಗಳು ಮುಖ್ಯವಾಗಿದೆ ಮತ್ತು ನಾವು ಹೇಳುತ್ತಿರುವಾಗ ನಾವು ನಮ್ಮ ಇಲಾಖೆಯಲ್ಲಿ 2003 ರ ನಂತರ ಸಾಂಪ್ರದಾಯಿಕ ಮೆಟಲರ್ಜಿಯಾಗಿ ಪ್ರಯಾಣ ಬೆಳೆಸುತ್ತೇವೆ ಮತ್ತು ಲೋಹಗಳನ್ನು ಮಾತ್ರವಲ್ಲದೇ ಮೆಟಾಲಿಕ್ ವಸ್ತುಗಳು ಅಷ್ಟೇ ಮುಖ್ಯವೆಂದು ನಾವು ತಿಳಿದುಕೊಳ್ಳುತ್ತೇವೆ ಆದ್ದರಿಂದ ನಾವು ನಮ್ಮ ಪಠ್ಯಕ್ರಮದಲ್ಲಿ ಸೆರಾಮಿಕ್ಸ್ ಪಾಲಿಮರ್ಗಳು ಸಂಯೋಜನೆಗಳನ್ನು ಎಲ್ಲವನ್ನೂ ಪರಿಚಯಿಸಿದ್ದೇವೆ ವಾಸ್ತವವಾಗಿ ನಾವು ಇಲಾಖೆಯ ಹೆಸರನ್ನು 2003 ರಲ್ಲಿ ಮೆಟಾಲರ್ಜಿಕಲ್ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಬದಲಿಸಿದ್ದೇವೆ ಈಗ ಇಲಾಖೆ ಹೆಸರನ್ನು ಇಡಲಾಗಿದೆ ಆದ್ದರಿಂದ ಉದಾಹರಣೆಗೆ ಹೊಸ ಪ್ರದೇಶಗಳಲ್ಲಿ ಸಂಪರ್ಕದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಪಾಲಿಮರ್ಗಳು ಕಾಂಪೋಸಿಟ್ಗಳು ನಾನು ಕಾಂಪೊಸಿಟ್ ಎಂದು ಹೇಳಿದಾಗ ಇದು ಪಾಲಿಮರ್ ಮ್ಯಾಟ್ರಿಕ್ಸ್ ಸಂಯೋಜನೆಗಳು ಮೆಟಲ್ ಮ್ಯಾಟ್ರಿಕ್ಸ್ ಸಂಯೋಜನೆಗಳು ಸೆರಾಮಿಕ್ ಮ್ಯಾಟ್ರಿಕ್ಸ್ ಸಂಯೋಜನೆಗಳು ಸೆರಾಮಿಕ್ಸ್ ಹೆಚ್ಚಿನ ತಾಪಮಾನ ಸಿರಾಮಿಕ್ಸ್ ಇವೆ ಹಾಗಾಗಿ ನನ್ನ ಇಲಾಖೆಯ ಸಂಯೋಜನೆಯನ್ನು ನೋಡಿದರೆ ಇಲಾಖೆಯ ಬೋಧನಾ ವಿಭಾಗದ ಅರ್ಧದಷ್ಟು ಸದಸ್ಯರು ಲೋಹವಲ್ಲದ ವಸ್ತುಗಳ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಫಲಿತಾಂಶಗಳು ಬಯೋಮೆಟೀರಿಯಲ್ಸ್ ನ್ಯಾನೊವಸ್ತುಗಳು ಸರಿಯಾಗಿವೆ ನೀವು ಕೆಲಸ ಮಾಡುವ ಕಾರ್ಬನ್ ನ್ಯಾನೊಟ್ಯೂಬ್ಗಳು ಸೇರಿದಂತೆ ವಿವಿಧ ನ್ಯಾನೊವಸ್ತುಗಳು ಇವೆ ಮತ್ತು ಅತಿ ಹೆಚ್ಚು ಉಷ್ಣಾಂಶದ ವಾತಾವರಣಕ್ಕೆ ಸಂಬಂಧಿಸಿದ ವಸ್ತುಗಳು ಉದಾಹರಣೆಗೆ ಒಂದು ಕ್ಷಿಪಣಿಗಳ ಮೂಗು ಕೋನ್ಗಳು ಸರಿ ಆದ್ದರಿಂದ ಹೆಚ್ಚಿನ ತಾಪಮಾನವನ್ನು ನಿಲ್ಲುವಂತಹ ಸಾಮಗ್ರಿಗಳು ನಿಮಗೆ ಬೇಕಾಗುತ್ತವೆ ಹಾಗೆಯೇ ಉನ್ನತ ಉಷ್ಣಾಂಶದ ಅನ್ವಯಿಕೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಕೋಟಿಂಗ್ಗಳು ಅಭಿವೃದ್ಧಿಪಡಿಸುತ್ತಿವೆ ನೀವು ಹೆಚ್ಚಿನ ಎಂಟ್ರೊಪಿ ಜೀವಂತವಾಗಿರುವುದನ್ನು ಉಲ್ಲೇಖಿಸಿರುವಿರಿ ಜನರು ಸೂಪರ್ ಮಿಶ್ರಲೋಹಗಳ ಮೇಲೆ ಹೊದಿಕೆಯ ವಸ್ತುಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಇದರಿಂದಾಗಿ ಇದು ಸೂಪರ್ ಮಿಶ್ರಲೋಹಗಳಿಗೆ ಹೆಚ್ಚುವರಿ ಅಧಿಕ ತಾಪಮಾನದ ಸಾಮರ್ಥ್ಯವನ್ನು ನೀಡುತ್ತದೆ ಈ ರೀತಿಯಾಗಿ ಹಲವಾರು ಹೊಸ ಪ್ರದೇಶಗಳು ಉದಾಹರಣೆಗೆ ಎಲೆಕ್ಟ್ರಾನಿಕ್ ವಸ್ತುಗಳು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಸಂಖ್ಯೆಯ ಜನರು ಅದರ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ವಿದ್ಯುನ್ಮಾನ ವಸ್ತುಗಳ ನಂತರ ಉದಾಹರಣೆಗೆ ತೆಳುವಾದ ಚಿತ್ರಗಳು ಅರೆ ನಡೆಸುವ ವಸ್ತುಗಳು ಮತ್ತು ಕಾಂತೀಯ ವಸ್ತುಗಳನ್ನು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ನೀವು ಪ್ರತಿ ವಸ್ತುವನ್ನು ಹೆಸರಿಸಿ ಈಗ ಈ ವಿಷಯಗಳ ಬಗ್ಗೆ ನಾವು ಕೆಲಸ ಮಾಡುತ್ತಿದ್ದೇವೆ ಮತ್ತು ಸಾಂಪ್ರದಾಯಿಕ ಮೆಟಲರ್ಜಿ ಪ್ರದೇಶಕ್ಕೆ ನಾವು ಬಹುತೇಕ ಸಮಾನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದೇವೆ ನಾನು ಇಲಾಖೆಯ ಸಂಯೋಜನೆಯನ್ನು ನೋಡಿದರೆ ಹೆಚ್ಚು ಅಥವಾ ಕಡಿಮೆ ನಿಮಗೆ ತಿಳಿದಿದೆ ಆಧುನಿಕ ವಿಷಯದಲ್ಲಿ ಸಮತೋಲನ ವಸ್ತುಗಳು ಮತ್ತು ಸಾಂಪ್ರದಾಯಿಕ ಮೆಟಲರ್ಜಿ ಪ್ರತಾಪ್ ಹರಿಡೋಸ್ ಬಹಳ ಸಂತೋಷ ಹಾಗಾಗಿ ಉದ್ಯಮಗಳು ಈ ರೀತಿಯ ವಿಷಯಗಳನ್ನು ಹುಡುಕುತ್ತಿವೆ ಮತ್ತು ಜನರು ನಿಮಗೆ ತಿಳಿದಿರಬಹುದಾದಂತಹ ಕೆಲವು ರೀತಿಯ ಸೆಟ್ಟಿಂಗ್ಗಳಿಗೆ ಇಲ್ಲಿ ತಮ್ಮ ಅನುಭವವನ್ನು ಪಡೆದುಕೊಳ್ಳಲು ಯಾವ ರೀತಿಯ ಕೈಗಾರಿಕೆಗಳನ್ನು ಹುಡುಕುತ್ತಿದ್ದಾರೆ ಎಂಬುದರ ಬಗ್ಗೆ ನಮಗೆ ಒಂದು ಅವಲೋಕನವನ್ನು ನೀಡುತ್ತದೆ ಆದ್ದರಿಂದ ಸಹಜವಾಗಿ ನೀವೇ ಒಬ್ಬ ಯಶಸ್ವಿ ಸಂಶೋಧಕ ಚೆನ್ನಾಗಿ ಅಲಂಕರಿಸಿದ ಸಂಶೋಧಕ ಮತ್ತು ಹೀಗೆ ಮತ್ತು ನೀವು ಕೆಲವು ಸಾಮಾನ್ಯ ಓದುವಿಕೆಯನ್ನು ನೋಡಿದರೆ ನಿಮಗೆ ತಿಳಿದಿರುವ ಅನೇಕ ಜನರಿದ್ದಾರೆ ಸಂಶೋಧನೆ ಮತ್ತು ಇನ್ನಷ್ಟನ್ನು ಹೀಗೆ ಮಾಡಿದ್ದಾರೆ ಎಂದು ಹೇಳಲು ಬಹಳಷ್ಟು ಮಾನದಂಡಗಳಿವೆ ಆದರೆ ಸಂಖ್ಯೆಗಳನ್ನು ಪಕ್ಕಕ್ಕೆ ಹಾಕುವಿಕೆಯನ್ನು ಮರೆತುಬಿಡುವುದು ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ಸಂಶೋಧನೆಯಲ್ಲಿ ನೀವು ಯಶಸ್ಸನ್ನು ಅಳೆಯುತ್ತೀರಿ ಪ್ರೊಫೆಸರ್ ಬಿ ಮೂರ್ತಿ ಹೌದು ಒಂದು ಉದ್ಯಮ ಅಥವಾ ಭವಿಷ್ಯದ ಸಂಶೋಧಕರ ಮೇಲೆ ಪರಿಣಾಮ ಬೀರುವ ಯಾರಿಗಾದರೂ ನಾನು ಯಶಸ್ಸನ್ನು ಪರಿಗಣಿಸುವೆ ಎಂದು ಹೇಳುತ್ತೇನೆ ಅದು ನೀವು ಮಾಡುತ್ತಿರುವ ಕೆಲಸವು ನಿಜವಾಗಿಯೂ ಹೊಸ ತಂತ್ರಜ್ಞಾನಗಳನ್ನು ಹೊಸ ಪ್ರಕ್ರಿಯೆಗೆ ಹೊಸ ಉದ್ಯಮವನ್ನು ತರುತ್ತಿದೆ ಹೊಸ ಕೈಗಾರಿಕೆಗಳು ಉದ್ಯಮವನ್ನು ಬಳಸಿಕೊಳ್ಳಬಲ್ಲವು ಮತ್ತು ಗ್ಲೋಬಲ್ ಅರೆನಾದಲ್ಲಿ ಪ್ರಮುಖ ಉದ್ಯಮವಾಗಿ ತಮ್ಮನ್ನು ತಾವು ತಯಾರಿಸಬಹುದು ನಿಮ್ಮ ಸಂಶೋಧನೆಯು ಇತರ ಸಂಶೋಧನೆಗಳನ್ನು ಸರಿಹೊಂದಿಸುತ್ತದೆ ನಿಮ್ಮ ಸಂಶೋಧನೆಯಿಂದ ಜನರು ಕ್ಯೂ ತೆಗೆದುಕೊಂಡಿದ್ದಾರೆ ಮತ್ತು ಅದನ್ನು ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಅದನ್ನು ಮುಂದಕ್ಕೆ ತೆಗೆದುಕೊಳ್ಳಲು ಪ್ರಾರಂಭಿಸಿದರು ಇದು ನೋಡುವ ಮತ್ತೊಂದು ಮಾರ್ಗವಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದು ನೀವು ಉದ್ಯಮದಲ್ಲಿ ಅಥವಾ ಸಂಶೋಧನೆಯ ಮೇಲೆ ಮಾಡುವ ಯಾವ ರೀತಿಯ ಪರಿಣಾಮದ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಮೂರ್ತಿ ಸಹಜವಾಗಿ ಜನರು ಅದನ್ನು ನೋಡುವ ಮಾರ್ಗವಾಗಿ ಸಂಖ್ಯೆಗಳನ್ನು ಬಳಸುತ್ತಾರೆ ಆದರೆ ಯಾವಾಗಲೂ ಸಂಖ್ಯೆಗಳು ಮುಖ್ಯವಾಗಿಲ್ಲ ಸಂಖ್ಯೆಯ ಪೈಕಿ ಸಮಾಜದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಿದವುಗಳೆಂದರೆ ನಾವು ಈ ಸಂದರ್ಭದಲ್ಲಿ ಮಾತನಾಡಿದಾಗ ಅದು ಮುಖ್ಯವಾಗಿದೆ ಸಾಮಾಜಿಕ ಅಗತ್ಯತೆಗಳಿಗೆ ಸಂಬಂಧಿಸಿದಂತೆ ದೇಶದ ಅಭಿವೃದ್ಧಿಯ ಮೇಲೆ ನೀವು ತಿಳಿದಿರುವ ಜನರ ಮೇಲೆ ಇದು ಪರಿಣಾಮ ಬೀರಿದೆಯಾ ಪ್ರತಾಪ್ ಹರಿಡೋಸ್ ಸಾಮಾಜಿಕ ಅಗತ್ಯತೆಗಳು ಮೂರ್ತಿ ಆದ್ದರಿಂದ ಇದು ತುಂಬಾ ಮುಖ್ಯವಾಗಿದೆ ಗ್ರಾಮೀಣಾಭಿವೃದ್ಧಿ ಪ್ರದೇಶಗಳು ಕೃಷಿಯಲ್ಲಿನ ಅನ್ವಯಗಳಿಗೆ ಅಭಿವೃದ್ಧಿಪಡಿಸಲ್ಪಟ್ಟಿರುವ ಹೊಸ ವಸ್ತುಗಳ ಸಂಖ್ಯೆಯನ್ನು ಕೆಲವು ನಿಶ್ಚಿತವಾಗಿ ಬಳಸಲಾಗುತ್ತಿದೆ ಆದ್ದರಿಂದ ನಾವು ಉತ್ತಮವಾಗಿ ಬೆಳೆಯುತ್ತೇವೆ ಆದ್ದರಿಂದ ಅವುಗಳು ಎಲ್ಲಾ ವಸ್ತುಗಳು ಮ್ಯಾಟ್ರಿಕ್ಸ್ ಜನರು ಬಳಸಬೇಕು ಎಂದು ನಾನು ಹೇಳುತ್ತೇನೆ ಪ್ರತಾಪ್ ಹರಿಡೋಸ್ ಹೇಗೆ ಅಳೆಯಲು ಬಳಸಬೇಕು ಪ್ರತಾಪ್ ಹರಿಡೋಸ್ ಸರಿ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಹಿಂತಿರುಗಿದಲ್ಲಿ ವಿವಿಧ ಹಿನ್ನೆಲೆಗಳಿಂದ ಬರುತ್ತಿದ್ದ ಹೊಸ ವಿದ್ಯಾರ್ಥಿಗಳನ್ನು ನಾವು ಹೊಂದಿದ್ದೇವೆ ಮತ್ತು ದೇಶಾದ್ಯಂತ ವಿವಿಧ ಸಂಸ್ಥೆಗಳಿಗೆ ಸಂಬಂಧಿಸಿದ ಸಂಶೋಧನಾ ಕಾರ್ಯಕ್ರಮಗಳನ್ನು ಸೇರಿಕೊಂಡಿದ್ದೇವೆ ಅವರು ಕಾಲೇಜು ಶಿಕ್ಷಣ ಪದವಿಪೂರ್ವ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೀಗೆ ಹೋಗುತ್ತಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ಅಂತಹ ವಿದ್ಯಾರ್ಥಿ ಎದುರಿಸುವ ಸವಾಲುಗಳ ವಿಶಿಷ್ಟ ರೀತಿ ಯಾವುವು ನಾವು ಒಂದು ಇಲಾಖೆಯ ರೀತಿಯೊಳಗೆ ಬರುವಂತೆ ಹೇಳುತ್ತೇವೆ ನೀವು ಕೆಲವು ರೀತಿಯ ಪದವಿ ಅಥವಾ ಕೆಲವು ಓದುವ ವಸ್ತುಗಳನ್ನು ಕಲಿಯಲು ಸೂಕ್ತವಾದ ತರಬೇತಿ ಪಡೆದ ಪದವಿ ಶಿಕ್ಷಣದ ನಡುವಿನ ಮೂಲಭೂತ ವ್ಯತ್ಯಾಸ ಮತ್ತು ನಂತರ ನೀವು ಕೆಲವು ಪರೀಕ್ಷೆಗಳ ಮೂಲಕ ಹೋಗಿ ಕೆಲವು ಶ್ರೇಣಿಗಳನ್ನು ಪಡೆದುಕೊಳ್ಳುತ್ತೀರಿ ಸಂಶೋಧನೆಗೆ ಮೂಲಭೂತ ವ್ಯತ್ಯಾಸವು ಇಲ್ಲಿ ಬರುತ್ತದೆ ನೀವು ಸ್ವತಂತ್ರವಾಗಿ ಹೆಚ್ಚಿನ ವಿಷಯಗಳನ್ನು ನೀವೇ ಮಾಡಲು ಪ್ರಯತ್ನಿಸಿ ಆದ್ದರಿಂದ ಪಿಎಚ್ಡಿ ನಾವು ಜನರಿಗೆ ತರಬೇತಿ ನೀಡುವ ಮೈದಾನವಾಗಿದೆ ಒಂದು ನಿರ್ದಿಷ್ಟ ಕೆಲಸವನ್ನು ಹೇಗೆ ಯೋಜಿಸುವುದು ಮತ್ತು ಅದನ್ನು ಕಾರ್ಯಗತಗೊಳಿಸುವುದು ಅದರಲ್ಲಿ ಏನಾಗುತ್ತದೆ ಎಂಬುದನ್ನು ವಿಶ್ಲೇಷಿಸಿ ತದನಂತರ ಅದರಲ್ಲಿ ಕೆಲವು ತಾರ್ಕಿಕ ತೀರ್ಮಾನಗಳನ್ನು ಹೊರತರಲು ಯೋಜಿಸಿ ಈ ಎಲ್ಲ ವಿಷಯಗಳಲ್ಲಿ ಪದವಿಪೂರ್ವ ಶಿಕ್ಷಣದಿಂದ ಬಂದಿರುವ ಹೆಚ್ಚಿನ ವಿದ್ಯಾರ್ಥಿಗಳು ಅದನ್ನು ನಿಜವಾಗಿಯೂ ತರಬೇತಿ ಪಡೆಯುವುದಿಲ್ಲ ಮತ್ತು ನಿರ್ದಿಷ್ಟವಾಗಿ ವಸ್ತುಗಳ ಸಂಶೋಧನೆಯಲ್ಲಿ ಹಲವಾರು ವಾದ್ಯಗಳನ್ನು ನಿರ್ವಹಿಸುವ ಅಗತ್ಯವಿದೆ ಸಹಜವಾಗಿ ಗಣಕೀಕರಣದ ಸಂಶೋಧನೆಯು ಬಹಳಷ್ಟು ವಸ್ತುಗಳಲ್ಲಿದೆ ಉದಾಹರಣೆಗೆ ICME ಅನ್ನು ಈಗ ಹೊಸ buzzword ಎಂದು ಕರೆಯಲಾಗುತ್ತದೆ ಇಂಟಿಗ್ರೇಟೆಡ್ ಕಂಪ್ಯುಟೇಶನಲ್ ಮೆಟೀರಿಯಲ್ಸ್ ಇಂಜಿನಿಯರಿಂಗ್ ಎಂದು ಜನರು ಅದನ್ನು ಕರೆಯುತ್ತಾರೆ ಪರಮಾಣು ಮಟ್ಟದಿಂದ ಮ್ಯಾಕ್ರೋ ಮಟ್ಟಕ್ಕೆ ಪ್ರಾರಂಭವಾಗುವ ಎಲ್ಲವನ್ನೂ ನಾವು ಸಂಪರ್ಕಿಸಬಹುದು ಜನರು ಬಹು ಕೌಶಲ್ಯದ ಮಾದರಿಗಳನ್ನು ಹೊಂದಿದ್ದಾರೆ ಆದ್ದರಿಂದ ಅದನ್ನು ಮಾಡಲು ಪ್ರಯತ್ನಿಸುತ್ತಿರುವ ಜನರು ಇದ್ದಾರೆ ಅನೇಕ ಜನರು ಸಹ ತಂತ್ರಾಂಶವನ್ನು ತಂತ್ರಾಂಶವಾಗಿ ಕಲಿತಿದ್ದಾರೆ ಆದರೆ ಕೆಲವು ಸಮಸ್ಯೆಗಳನ್ನು ಪರಿಹರಿಸುವ ತಂತ್ರಾಂಶವನ್ನು ಬಳಸದೆ ವಿದ್ಯಾರ್ಥಿ ವಾಸ್ತವವಾಗಿ ಸಂಶೋಧನೆಗೆ ಬಂದಾಗ ಸಾಕಷ್ಟು ಸವಾಲು ಎದುರಿಸಬಹುದಾದ ಸಮಸ್ಯೆಗಳಂತೆಯೇ ಇದು ಒಂದು ಅಂಶವಾಗಿದೆ ಎರಡನೇ ಅಂಶವು ಪ್ರಾಯೋಗಿಕ ಕೆಲಸದಲ್ಲಿದೆ ವಿವಿಧ ಸಲಕರಣೆಗಳನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಉದಾಹರಣೆಗೆ ವಸ್ತುಗಳನ್ನು ಸ್ವತಃ ತಯಾರಿಸುವಲ್ಲಿ ಒಂದು ಪ್ರಮುಖ ಸವಾಲಾಗಿದೆ ಮತ್ತು ಅದು ಯಾವುದೇ ಸ್ಥಿತಿಯಿಂದ ಮಾಡಬೇಕಾದ ಅಗತ್ಯವಿರುತ್ತದೆ ಆದ್ದರಿಂದ ಯಾವುದೇ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಪುನರುತ್ಪಾದನೆ ಅಗತ್ಯವಾಗಿರುತ್ತದೆ ಹೊಸದಾಗಿ ಸೇರ್ಪಡೆಗೊಂಡ ವಿದ್ಯಾರ್ಥಿಗಳಿಗೆ ಬೋಧಕವರ್ಗ ಮತ್ತು ಹಿರಿಯ ವಿದ್ಯಾರ್ಥಿಗಳಿಂದ ತರಬೇತಿ ಪಡೆಯಬೇಕಾದ ಇನ್ನೊಂದು ವಿಷಯ ಅಲ್ಲದೆ ವಿವಿಧ ಗುಣಲಕ್ಷಣಗಳನ್ನು ನಿರ್ವಹಿಸುವ ಮೂಲಕ ನಾನು ನಿಮಗೆ ತಿಳಿಸುವಂತೆ ಸರಳವಾದ ವಸ್ತುಗಳನ್ನು ತಯಾರಿಸುವುದರಿಂದ ಯಾರೊಬ್ಬರೂ ಈ ದಿನಗಳಲ್ಲಿ ನ್ಯಾನೊಮೇಟರಿಯಲ್ ಮಾಡಬಹುದು ಆದರೆ ನೀವು ನ್ಯಾನೊಮೇಟಿಯಲ್ ಅನ್ನು ತಯಾರಿಸಿದ್ದೀರಿ ಎಂದು ಯಾರಾದರೂ ಸಾಬೀತುಪಡಿಸಲು ತುಂಬಾ ಸುಲಭವಲ್ಲ ಇದು ಸುಮಾರು 1 ಕೋಟಿ ರಿಂದ ಅತ್ಯಂತ ದುಬಾರಿ ಸೂಕ್ಷ್ಮದರ್ಶಕವನ್ನು ಹೊಂದಿರಬೇಕು ಇದು ಸುಮಾರು 17 ಕೋಟಿಗಳಷ್ಟು ಹೆಚ್ಚಾಗಬಹುದು ನಾವು ಇತ್ತೀಚಿಗೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಸೂಕ್ಷ್ಮದರ್ಶಕವನ್ನು ಖರೀದಿಸಿ ಸುಮಾರು 17 ಕೋಟಿಗಳಷ್ಟು ಖರ್ಚು ಮಾಡಿದ್ದೇವೆ ಅಲ್ಲಿ ಅದು 1 ಆಂಸ್ಟ್ರೊಮ್ ರೆಸಲ್ಯೂಶನ್ಗೆ ಹೋಗಬಹುದು ಆ ಹಂತದಲ್ಲಿ ಈ ವಸ್ತುಗಳನ್ನು ನೀವು ನೋಡಲು ಬಯಸುತ್ತೀರಿ ಮತ್ತು ಅದಕ್ಕೆ ಬಹಳಷ್ಟು ತರಬೇತಿ ಅಗತ್ಯವಿದೆ ಆದ್ದರಿಂದ ನಮ್ಮಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳಿವೆ ಉದಾಹರಣೆಗೆ ನಾವು ಪ್ರಾಕ್ಟಿಕಲ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೊಸ್ಕೋಪಿ ಎಂದು ಕರೆಯಲ್ಪಡುವ ಕೋರ್ಸ್ ಅನ್ನು ಹೊಂದಿದ್ದೇವೆ ಅಲ್ಲಿ ಒಬ್ಬ ಪೂರ್ಣ ಸೆಮಿಸ್ಟರ್ ವಿದ್ಯಾರ್ಥಿಯು ಅಂತಹ ಅತ್ಯಾಧುನಿಕ ಉಪಕರಣವನ್ನು ಹೇಗೆ ನಿರ್ವಹಿಸುವುದು ಎಂದು ತಿಳಿದುಕೊ ಳ್ಳುತ್ತಾನೆ ಇಂದಿನ ಸಲಕರಣೆಗೆ ಒಂದು ಮಾದರಿಯನ್ನು ಹೇಗೆ ತಯಾರಿಸುವುದು ಅಂತಹ ಸೂಕ್ಷ್ಮದರ್ಶಕದಿಂದ ಒಂದು ಉತ್ತಮ ಸೂಕ್ಷ್ಮ ರಚನೆಯನ್ನು ಹೇಗೆ ಪ್ರದರ್ಶಿಸುತ್ತಾನೆಂದು ನಿಮಗೆ ತಿಳಿದಿದೆ ಅಂತಹ ರೀತಿಯ ಅತ್ಯಾಧುನಿಕ ಸಾಧನಗಳನ್ನು ನಿಭಾಯಿಸಲು ನಿಮಗೆ ತರಬೇತಿ ಪಡೆದು ಅರ್ಹವಾಗಿದೆ ಎಂದು ತಿಳಿದುಕೊಳ್ಳಿ ಆದ್ದರಿಂದ ಇಡೀ 3 ಅಥವಾ 4 ಅಥವಾ 5 ವರ್ಷಗಳು ವಿದ್ಯಾರ್ಥಿಗಳು ಇಲ್ಲಿ ಕಳೆಯುತ್ತಾರೆ ಎಂಎಸ್ ಪ್ರೋಗ್ರಾಂ ಅಥವಾ ಪಿಹೆಚ್ಡಿ ಪ್ರೋಗ್ರಾಂಗೆ ಈ ರೀತಿಯ ತರಬೇತಿ ಮೂಲತಃ ಕಾರಣವಾಗಿದೆ ಆದ್ದರಿಂದ ಇವುಗಳು ಸವಾಲುಗಳು ಸಹಜವಾಗಿ ನೀವು ಪ್ರಾರಂಭಿಸಿದಾಗ ಅವು ಸವಾಲುಗಳಂತೆ ಕಾಣುತ್ತವೆ ಆದರೆ ಇವುಗಳೆಲ್ಲವನ್ನೂ ಕಲಿಯುವುದರಲ್ಲಿ ಬಹಳಷ್ಟು ಆನಂದಗಳಿವೆ ಪ್ರತಾಪ್ ಹರಿಡೋಸ್ ಸಾಕಷ್ಟು ಅವಕಾಶಗಳು ಮೂರ್ತಿ ಅವಕಾಶದ ಬಹುಪಾಲು ಪ್ರತಾಪ್ ಹರಿಡೋಸ್ ಹೌದು ಹೌದು ಮೂರ್ತಿ ನೀವು ಇದನ್ನು ಮಾಡಿದಾಗ ಮತ್ತು ಈ ಹೊಸ ತಂತ್ರಗಳನ್ನು ಕಲಿಯುವಾಗ ನೀವು ಸಂತೋಷದಿಂದ ತುಂಬಿರುವಿರಿ ನಂತರ ನೀವು ಪೋಸ್ಟ್ ಡಾಕ್ಟೋರಲ್ ಸಂಶೋಧನೆಯನ್ನು ನಡೆಸಿದಾಗ ನೀವು ಸ್ವತಂತ್ರ ಸಂಶೋಧನೆ ಮಾಡಬೇಕಾದರೆ ತದನಂತರ ನೀವು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಸಲು ಬೋಧನಾ ವಿಭಾಗದ ಸದಸ್ಯರಾಗಿರುವಾಗ ಈ ಎಲ್ಲ ತರಬೇತಿಯು ಉತ್ತಮ ಬಳಕೆಯಿಂದ ಕೂಡಿರುತ್ತದೆ ಪ್ರತಾಪ್ ಹರಿಡೋಸ್ ವಾಸ್ತವವಾಗಿ ಆ ಹಾದಿಯಲ್ಲಿ ಹೌದು ಆದ್ದರಿಂದ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಎಂಎಸ್ ಮತ್ತು ಪಿಎಚ್ಡಿ ಪದವಿ ಮುಗಿದ ಪೋಸ್ಟ್ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸ್ಥಾನಗಳನ್ನು ನೀವು ಸಾಮಾನ್ಯವಾಗಿ ನೋಡಿದ್ದೀರಿ ನೀವು ಯಾವ ರೀತಿಯ ಸ್ಥಾನಗಳಿಗೆ ಅವರು ಸಾಮಾನ್ಯವಾಗಿ ಹೋಗುತ್ತಿದ್ದಾರೆ ಎಂದು ನೋಡಿದ್ದೀರಾ ಮೂರ್ತಿ ವಿಶಿಷ್ಟವಾಗಿ ನಾನು ಹೇಳುವ ಬಹುತೇಕ ಸ್ಥಾನಗಳು ಶೈಕ್ಷಣಿಕ ಸ್ಥಾನಗಳು ಈಗ ವಿವಿಧ ಬೋಧನಾ ಸದಸ್ಯರು ವಾಸ್ತವವಾಗಿ ಆ ಅವಕಾಶವು ಗಮನಾರ್ಹವಾಗಿ ಬೆಳೆದಿದೆ ನೀವು ಅದನ್ನು ನೋಡಿದರೆ ಒಮ್ಮೆ ಕೇವಲ 5 ಐಐಟಿಗಳು ಇದ್ದವು ಈಗ 20 ಕ್ಕಿಂತ ಹೆಚ್ಚು ಐಐಟಿಗಳಿವೆ ಬಹುಶಃ 23 ಅಥವಾ ಅದಕ್ಕಿಂತಲೂ ಹೆಚ್ಚು ಸರಿಯಾದ ಸಂಖ್ಯೆ ನನಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಅದರ ಸುತ್ತಲೂ ಏನಾದರೂ ಪ್ರತಾಪ್ ಹರಿಡೋಸ್ ಹೌದು ಮೂರ್ತಿ ತದನಂತರ ಎನ್ಐಟಿ ನೀವು ಪ್ರತಿ ರಾಜ್ಯಕ್ಕೆ ಸುಮಾರು 1 ಎನ್ಐಟಿಯನ್ನು ಹೊಂದಿದ್ದೀರಿ ನಾನು ಸುಮಾರು 30 ಎನ್ಐಟಿ ಮತ್ತು ನೀವು ತಿಳಿದಿರುವ ಹಲವಾರು ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಎಂದು ಕೇಳಿದೆ ಸಮಂಜಸವಾಗಿ ಉತ್ತಮವಾದ ಪ್ರಮಾಣಕತೆಯೂ ಸಹ ಬರಲಿದೆ ವಾಸ್ತವವಾಗಿ ಅವುಗಳಲ್ಲಿ ಕೆಲವರು ಬೋಧನಾ ವಿಭಾಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅವರು ಸಂಶೋಧನಾ ಸಿಬ್ಬಂದಿ ಎಂದು ಕರೆಯುತ್ತಾರೆ ಅವರು ಕಲಿಸಲು ಸಹ ಅಗತ್ಯವಿಲ್ಲ ಅವರ ಕೆಲಸ ತಮ್ಮ ಸಂಶೋಧನೆ ನಡೆಸುವುದು ಯೋಜನೆಗಳನ್ನು ಪಡೆದುಕೊಳ್ಳುವುದು ಪೇಪರ್ ಅನ್ನು ಪ್ರಕಟಿಸಲು ಅವರ ಗೋಚರತೆ ಸಂಶೋಧನಾ ಕ್ಷೇತ್ರವನ್ನು ಬೆಳೆಯಲಾಗುತ್ತದೆ ಆದ್ದರಿಂದ ಇದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಇದು ಒಂದು ವರ್ಣಪಟಲವಾಗಿದ್ದು ಅದರೊಳಗೆ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಗಣನೀಯವಾಗಿ ಹೆಚ್ಚಾಗಿದೆ ಹಿಂದೆಂದಿಗಿಂತ ಹಲವಾರು ಪಿಎಚ್ಡಿ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಲು ಉದ್ಯಮವು ಎಂದಿಗೂ ಬಳಸಲಿಲ್ಲ ಅವರು ಬಿ ಟೆಕ್ ನಮಗೆ ಸಾಕಷ್ಟು ಒಳ್ಳೆಯದು ಎಂದು ಹೇಳುತ್ತಾರೆ ಆದರೆ ಇದೀಗ ನೀವು ಸಾಕಷ್ಟು ಸಂಖ್ಯೆಯ ಕೈಗಾರಿಕೆಗಳು ಸಂಶೋಧನಾ ವಿದ್ವಾಂಸರನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ನಾನು ನೋಡುತ್ತಿದ್ದೇನೆ ಇದು ಎರಡನೆಯದಾಗಿದೆ ವಿಶೇಷವಾಗಿ MS ಅಥವಾ PhD ಹಿನ್ನೆಲೆ ಹೊಂದಿರುವ ಜನರು ಅವರು ಜಾಗತಿಕವಾಗಿ ಸ್ಪರ್ಧಿಸಲು ಮತ್ತು ಜಾಗತಿಕ ನಾಯಕರು ಆಗಲು ಬಯಸುವ ಕಾರಣ ಉದಾಹರಣೆಗೆ ಚೆನ್ನೈನಲ್ಲಿ ನೀವು ನೋಡಿದರೆ ಅದು ಮಹೀಂದ್ರ ಮತ್ತು ಮಹೀಂದ್ರಾ ದೊಡ್ಡ R D ಕೇಂದ್ರವನ್ನು ಸ್ಥಾಪಿಸಿವೆ ಅಲ್ಲಿ ಅವರು ಸಂಶೋಧನಾ ಹಿನ್ನೆಲೆಯಲ್ಲಿ ಜನರನ್ನು ಹುಡುಕುತ್ತಿದ್ದಾರೆ ಅದೇ ರೀತಿ ಹಲವಾರು ಬಹುರಾಷ್ಟ್ರೀಯ ಆರ್ ಡಿ ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಮ್ಮದೇ ಆದ ಸ್ಥಾಪನೆಯನ್ನು ಹೊಂದಿದ್ದವು ಉದಾಹರಣೆಗೆ ಎಂಎಸ್ ಅಥವಾ ಪಿಹೆಚ್ಡಿಯೊಂದಿಗೆ ಸಾಮಗ್ರಿಗಳ ಹಿನ್ನೆಲೆ ಹೊಂದಿರುವ ಜನರು ಹೆಚ್ಚಿನ ಸಂಖ್ಯೆಯ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಟಾಟಾ ಸ್ಟೀಲ್ ಕೂಡಾ ಪ್ರತಿ ವರ್ಷ ಅವರು ಪಿಹೆಚ್ಡಿ ಹಿನ್ನಲೆಯಲ್ಲಿ ಹಲವಾರು ಜನರನ್ನು ಕರೆದೊಯ್ಯುತ್ತಿದ್ದಾರೆ ಅವರ ಸ್ವಂತ ಆರ್ ಡಿ ಆದ್ದರಿಂದ ಕೈಗಾರಿಕಾ ಆರ್ ಡಿ ದೊಡ್ಡ ರೀತಿಯಲ್ಲಿ ಎತ್ತಿಕೊಳ್ಳುತ್ತಿದೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಎಸ್ ಮೂರ್ತಿ ಭಾರತದಲ್ಲಿ ಇದನ್ನು ನಾವು ಕರೆಯುವುದಕ್ಕೆ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಇಂಡಿಯಾ ಚಳುವಳಿಯಲ್ಲಿ ಮಾಡಿ ಮೂರ್ತಿ ಆ ಚಳುವಳಿಯೊಂದಿಗೆ ಹಲವಾರು ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿ ಮಾಡಲು ಪ್ರಯತ್ನಿಸುತ್ತಿವೆ ಮತ್ತು ಸ್ಪರ್ಧಾತ್ಮಕವಾಗಿ ಮಾತ್ರ ಅವರು ಜಾಗತಿಕ ನಾಯಕರುಗಳಾಗಿರಲು ಬಯಸುತ್ತಾರೆ ಮೂರ್ತಿ ಆದ್ದರಿಂದ ಸಂಶೋಧನೆಯು ಬಹಳ ನಿರ್ಣಾಯಕವಾಗಿದೆ ಮತ್ತು ಸಂಶೋಧನಾ ಹಿನ್ನೆಲೆಯಲ್ಲಿರುವ ಜನರು ಅಂತಹ ಪರಿಸರದಲ್ಲಿ ತಮ್ಮನ್ನು ತಾವು ಹೊಂದಿಕೊಳ್ಳಲು ಮತ್ತು ನಂತರ ಹೆಚ್ಚು ಉತ್ತಮವಾಗಬಲ್ಲರು ಪ್ರತಾಪ್ ಹರಿಡೋಸ್ ಸರಿ ತುಂಬಾ ಒಳ್ಳೆಯದು ಈಗ ನಾವು ಸ್ವಲ್ಪಮಟ್ಟಿಗೆ ಹೆಜ್ಜೆ ಇಟ್ಟುಕೊಳ್ಳುತ್ತೇವೆ ಮತ್ತು ಪೋಸ್ಟ್ ಪದವೀಧರ ವಿದ್ಯಾರ್ಥಿಗಳು ಇಲ್ಲಿ ಸಂಶೋಧಕರಾಗಿ ಖರ್ಚು ಮಾಡುವ ಸಮಯವನ್ನು ನಿಮಗೆ ತಿಳಿದಿರುವುದನ್ನು ನೋಡೋಣ ಪದವಿ ಕಾರ್ಯಕ್ರಮ ಬಹಳ ಪ್ರಾಪಂಚಿಕ ಪ್ರಶ್ನೆ ಅಂತಹ ವಿದ್ಯಾರ್ಥಿ ತನ್ನ ಸಲಹೆಗಾರನನ್ನು ತನ್ನ ಸಲಹೆಯನ್ನು ಎಷ್ಟು ಬಾರಿ ಪೂರೈಸಬೇಕು ಮೂರ್ತಿ ಅಂತಹ ವಿಷಯಕ್ಕಾಗಿ ಒಂದು ಲಿಖಿತ ಪದವಿ ಇರುವುದಿಲ್ಲ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಖಚಿತವಾಗಿ ಮೂರ್ತಿ ಸರಿ ವಿದ್ಯಾರ್ಥಿ ತನ್ನದೇ ಆದ ವಿಷಯಗಳನ್ನು ನಿಭಾಯಿಸಲು ಎಷ್ಟು ಸಮರ್ಥನಾಗಿದ್ದಾನೆ ಎಂಬುದರ ಮೇಲೆ ಅದು ಅವಲಂಬಿಸಿರುತ್ತದೆ ಇದು ವಿದ್ಯಾರ್ಥಿಯು ಬಂದ ಹಿನ್ನೆಲೆಯಲ್ಲಿ ಅವಲಂಬಿಸಿರುತ್ತದೆ ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಚೆನ್ನಾಗಿದೆ ಮೂರ್ತಿ ನಾನು ಸಹ ಸೂಚಿಸುತ್ತಿದ್ದೇನೆ ಇದು ತುಂಬಾ ಕಠಿಣ ಸಮಸ್ಯೆ ಆದರೆ ನಿಮ್ಮ ಸಂಶೋಧನೆಯ ಆರಂಭದಲ್ಲಿದೆ ಅಥವಾ ನಿಮ್ಮ ಸಂಶೋಧನೆ ಪಿಎಚ್ಡಿ ಪದವಿ ಮುಂತಾದವುಗಳ ಕಡೆಗೆ ನೀವು ಚಲಿಸುತ್ತೀರೋ ಎಂದು ಸಹ ನಾನು ಸೂಚಿಸುತ್ತೇನೆ ಆದ್ದರಿಂದ ಆರಂಭದಲ್ಲಿ ನೀವು ಬಹುತೇಕ ವಾರದ ಆಧಾರದ ಮೇಲೆ ಸರಿಯಾಗಿ ಭೇಟಿ ನೀಡಬೇಕೆಂದು ಸೂಚಿಸಲಾಗಿದೆ ಆದುದರಿಂದ ನೀವು ಸರಿಯಾದ ಟ್ರ್ಯಾಕ್ನಲ್ಲಿರುವಿರಿ ಮತ್ತು ನೀವು ಹೌದು ಎಂದು ಭಾವಿಸಿದರೆ ವಿಷಯವು ಚೆನ್ನಾಗಿ ಚಲಿಸುತ್ತದೆ ಮತ್ತು ನಂತರ ನಾನು ಒಂದು ತಿಂಗಳಲ್ಲಿ ಒಮ್ಮೆಯಾದರೂ ಸಲಹೆ ನೀಡುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ ಪ್ರತಾಪ್ ಹರಿಡೋಸ್ ಕನಿಷ್ಠ ಮೂರ್ತಿ ಆಗಾಗ್ಗೆ ಇಲ್ಲದಿದ್ದರೆ ಅದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಹರಿಡೋಸ್ ಅದಕ್ಕಿಂತ ಹೆಚ್ಚು ಆಗಾಗ್ಗೆ ಸರಿ ಪ್ರೊಫೆಸರ್ ಬಿ ಮೂರ್ತಿ ನಾನು ಸಾಮಾನ್ಯವಾಗಿ ನನ್ನ ವಿದ್ಯಾರ್ಥಿಗಳನ್ನು ಹದಿನೈದು ದಿನಗಳಲ್ಲಿ ಭೇಟಿ ಮಾಡುತ್ತೇವೆ ಪ್ರೊಫೆಸರ್ ಪ್ರತಾಪ್ ಹರಿದಾಸ್ ಸರಿ ಪ್ರೊಫೆಸರ್ ಬಿ ಮೂರ್ತಿ ಆದ್ದರಿಂದ ಹದಿನೈದು ದಿನಗಳಲ್ಲಿ ನಾನು ಪ್ರತಿ ವಿದ್ಯಾರ್ಥಿಯೊಂದಿಗೆ ಒಂದು ಗಂಟೆ ಕಳೆಯುತ್ತೇನೆ ಪ್ರತಾಪ್ ಹರಿಡೋಸ್ ಪ್ರತಿಯೊಬ್ಬರ ವಿದ್ಯಾರ್ಥಿಯೊಂದಿಗೆ ಮೂರ್ತಿ ಮತ್ತು ನೀವು ಬೇರೆ ಯಾವುದೇ ಸಮಸ್ಯೆಗಳನ್ನು ಹೊಂದಿದ್ದರೆ ನೀವು ಯಾವುದೇ ಸಮಯದಲ್ಲಿ ಬಂದು ನನ್ನನ್ನು ಭೇಟಿಯಾಗಲು ಮುಕ್ತರಾಗಿದ್ದೀರಿ ಎಂದು ನಾನು ಅವರಿಗೆ ಹೇಳುತ್ತೇನೆ ಮೂರ್ತಿ ಆದರೆ ನಾನು ಆರಂಭದ ದಿನಗಳನ್ನು ಸೂಚಿಸುತ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ನಿಮಗೆ ತಿಳಿದಿಲ್ಲವಾದ್ದರಿಂದ ಆಗಾಗ್ಗೆ ಪೂರೈಸಲು ಹೆಚ್ಚು ಮುಖ್ಯವಾಗಿದೆ ಎಲ್ಲಾ ವಿಷಯಗಳಲ್ಲಿ ಯೋಜನೆ ಮೊದಲನೆಯದು ಯಾವುದೇ ಸಂಶೋಧನೆಯಲ್ಲಿ ನೀವು ಅಂತಿಮವಾಗಿ ಯಾವುದನ್ನಾದರೂ ಸರಿಯಾಗಿ ಯೋಜಿಸದಿದ್ದರೆ ಫಲಿತಾಂಶವು ನಿರೀಕ್ಷೆಯಂತೆ ಹೋಗುತ್ತಿಲ್ಲ ಪ್ರತಾಪ್ ಹರಿಡೋಸ್ ಸರಿ ಮೂರ್ತಿ ಆದ್ದರಿಂದ ಯೋಜನಾ ಹಂತದಲ್ಲಿ ಪರಿಣಾಮವಾಗಿ ನಿಮ್ಮ ಮಾರ್ಗದರ್ಶಿಯೊಂದಿಗೆ ನೀವು ಸಂಪರ್ಕದಲ್ಲಿರುವುದು ಬಹಳ ಮುಖ್ಯವಾಗಿರುತ್ತದೆ ಏಕೆಂದರೆ ಅವರ ಮಾರ್ಗದರ್ಶನವು ಆರಂಭಿಕ ಅವಧಿಯಲ್ಲಿ ಬಹಳ ಉಪಯುಕ್ತವಾಗಿದೆ ನಂತರ ನಿಮ್ಮಷ್ಟಕ್ಕೇ ನೀವೇ ಮಾರ್ಗದರ್ಶನ ಮಾಡುವ ಸಾಧ್ಯತೆ ಇದೆ ಪ್ರತಾಪ್ ಹರಿಡೋಸ್ ಸರಿ ನಾನು ನಿಮಗಾಗಿ ಈ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಲು ಬಯಸುತ್ತೇನೆ ಮೆಟಲರ್ಜಿಕಲ್ ಮತ್ತು ಮೆಟೀರಿಯಲ್ಸ್ ಇಂಜಿನಿಯರಿಂಗ್ನಲ್ಲಿ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗೆ ನಿಮ್ಮ ಸಲಹೆ ಏನು ಮೂರ್ತಿ ಸರಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಲೋಹವಿದ್ಯುಜ್ಜನಕ ಇಲ್ಲವೇ ಯಾವುದೇ ಪ್ರದೇಶದ ಪಿಎಚ್ಡಿ ಮಾಡುತ್ತಿರುವಾಗ ಮುಖ್ಯವಾಗಿ ಮೊದಲು ಅದನ್ನು ಬಹಳ ಆನಂದಿಸಬೇಕು ನಾನು ಸಂಶೋಧನಾ ವಿದ್ವಾಂಸನಿಗೆ ಹೇಳುತ್ತೇನೆ ನೀವು ಯಾವಾಗಲೂ 3 ಗುಣಗಳನ್ನು ಹೊಂದಿರಬೇಕು ನಿಮ್ಮ ಸ್ನೇಹಿತರೊಂದಿಗೆ ಒಂದು ಕಪ್ ಕಾಫಿಗಾಗಿ ಹೋಗಬೇಕು ಮತ್ತು ಸಂಶೋಧನೆ ಕುರಿತು ಚರ್ಚಿಸಬೇಕು ಹಿಂದಿನ ದಿನ ಅಥವಾ ಅದಕ್ಕಿಂತಲೂ ಮುಂಚಿನ ಕ್ರಿಕೆಟ್ ಪಂದ್ಯವಲ್ಲ ತದನಂತರ ನೀವು ಮೂಲಭೂತವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಸಮಸ್ಯೆಯ ಬಗ್ಗೆ ಯೋಚಿಸಲು ಹಾಸಿಗೆಗೆ ಹೋಗಬೇಕು ನಿಮ್ಮ ಸಂಶೋಧನೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ನೀವು ಪ್ರತಿದಿನವೂ ಮಾಡುವ ಚಟುವಟಿಕೆಗಳಲ್ಲಿ ಒಂದಾಗಿ ನೀವು ಸಂಶೋಧನೆಯನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ಇದು ನಿಮಗೆ ಮುಖ್ಯವಾದ ಚಟುವಟಿಕೆಯಾಗಿದೆ ಬಹು ಮುಖ್ಯವಾಗಿ ನಾನು ಮೂರನೆಯದು ಹೇಳುತ್ತಿದ್ದೇನೆ ನಿಮ್ಮ ಗುಂಪಿನಲ್ಲಿ ಸೇರಿಕೊಂಡ ಯುವಕನೊಬ್ಬನನ್ನು ಹಿಡಿಯಲು ಸಾಧ್ಯವಾಗಿರಬೇಕು ಬಹುಶಃ 12 ನೇ ತರಗತಿಯ ಮಗುವಾಗಿದ್ದು ನೀವು ಮಾಡಬೇಕೆಂಬ ಸಂಶೋಧನೆ ಆತನಿಗೆ ಹರ್ಷಮಾಡಬಹುದು ಸಂಶೋಧನೆಯಲ್ಲಿ ಬಹಳ ಮುಖ್ಯವಾದುದು ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೊದಲನೆಯ ವ್ಯಕ್ತಿಯಾಗಬಹುದೆಂದು ಭಾವಿಸುವ ಸಾಮರ್ಥ್ಯ ಹೊಂದಿದ್ದು ಬೇರೆ ಯಾರನ್ನಾದರೂ ನೀವು ಪುನರಾವರ್ತಿಸಿದರೆ ನೀವು ಯಾವುದೇ ಸಂಶೋಧನೆ ತಿಳಿದಿರುವುದರಿಂದ ನಿಮಗೆ ಪದವಿ ಸಿಗುವುದಿಲ್ಲ ಆದ್ದರಿಂದ ಪ್ರತಿ ಪಿಎಚ್ಡಿ ವಿದ್ಯಾರ್ಥಿ ಅವರು ಎಲ್ಲಿದ್ದರೂ ಸಮಸ್ಯೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದು ಬಹುಶಃ ಯಾರೂ ಕೆಲಸ ಮಾಡುತ್ತಿಲ್ಲ ಕನಿಷ್ಠ ಒಂದು ನಿರ್ದಿಷ್ಟ ಸಮಸ್ಯೆಯೊಂದನ್ನು ಹೊಂದಿದ್ದರೂ ಅದಕ್ಕಾಗಿ ಅವರು ಅದರ ಪರಿಹಾರವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಆದುದರಿಂದ ಆ ಸಮಸ್ಯೆಯ ಬಗ್ಗೆ ಮಾತ್ರ ಅವರು ಕೆಲಸ ಮಾಡುತ್ತಿದ್ದಾರೆ ಮತ್ತು ಸಂಶೋಧನೆಯಲ್ಲಿ ಆ ಉತ್ಸಾಹ ಬಹಳ ಅವಶ್ಯಕವಾಗಿದೆ ನೀವು ಆ ಸಂಭ್ರಮವನ್ನು ಮತ್ತು ಆ ಬೆಂಕಿಯನ್ನು ಉಳಿಸಿಕೊಳ್ಳದಿದ್ದರೆ ಸಂಶೋಧನೆ ಆನಂದಿಸುವುದಿಲ್ಲ ಮತ್ತು ನೀವು ಸಂಶೋಧನೆಯೊಂದನ್ನು ಆನಂದಿಸಿ ಮಾಡದಿದ್ದರೆ ಸಂಶೋಧನೆಗೆ ಯಾವುದೇ ಪಾಯಿಂಟ್ ಇಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಒಳಗೊಳ್ಳುವಿಕೆ ಮತ್ತು ಸಂತೋಷ ಮೂರ್ತಿ ಹೌದು ಬಹಳ ಅವಶ್ಯಕ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ನಮ್ಮನ್ನು ಸೇರಲು ತುಂಬಾ ಧನ್ಯವಾದಗಳು ಅವುಗಳು ಉಪಯುಕ್ತವೆನಿಸಿದ್ದವು ಮೂರ್ತಿ ಧನ್ಯವಾದಗಳು ಧನ್ಯವಾದ